ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ಪರ್ಸನಾಲಿಟಿ ಅಭಿವೃದ್ಧಿಪಡಿಸುವ ಕೋರ್ಸ್ ಗೆ ಮತ್ತೆ ಸ್ವಾಗತ ಇದು ವಾರ ಸಂಖ್ಯೆ 7 ಮಾಡ್ಯೂಲ್ ಸಂಖ್ಯೆ 4 ಉಪನ್ಯಾಸ ಸಂಖ್ಯೆ 40 ನಾನು ಸಾಮಾನ್ಯವಾಗಿ ಅಮೌಖಿಕ ಸಂವಹನದ ಬಗ್ಗೆ ಮಾತನಾಡುತ್ತಿದ್ದೇನೆ ಮತ್ತು ವಿಶೇಷವಾಗಿ ಈ ವಾರ ನಾವು ಅಮೌಖಿಕ ಸೂಚನೆಗಳನ್ನು ಅರ್ಥೈಸಿಕೊಳ್ಳಲಿದ್ದೇವೆ ಇದು ಅಮೌಖಿಕ ಸಂವಹನದ ಅಂತಿಮ ಘಟಕವಾಗಿದೆ ಇಲ್ಲಿಯವರೆಗೆ ನಾನು ನಿಮಗೆ ಅಮೌಖಿಕ ಸಂವಹನದ ವಿವಿಧ ಅಂಶಗಳನ್ನು ವಿಶೇಷವಾಗಿ ದೇಹಭಾಷೆಯನ್ನು ಕಲಿಸಿದ್ದೇನೆ ಆದರೆ ಇಂದು ವ್ಯಾಖ್ಯಾನಿಸುವುದು ಗುರುತಿಸುವುದು ಮತ್ತು ನಂತರ ಅವರ ಆಂತರಿಕ ಆಲೋಚನೆಗಳು ದೇಹ ಭಾಷೆಯನ್ನು ಆಧರಿಸಿವೆ ಎಂಬುದನ್ನು ನಿಖರವಾಗಿ ಪರಸ್ಪರ ಸಂಬಂಧಿಸಲು ಪ್ರಯತ್ನಿಸುವುದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಯಾವುವು ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಹಿಂದಿನ ಉಪನ್ಯಾಸದಲ್ಲಿ ದೇಹ ಭಾಷೆಯ ಮೇಲೆ ಗಮನ ಕೇಂದ್ರೀಕರಿಸಿ ನಂತರ ಮೂಲಭೂತ ಮತ್ತು ಸಾರ್ವತ್ರಿಕ ವಿಷಯಗಳ ಬಗ್ಗೆ ಮಾತನಾಡಿದ್ದೇನೆ ನಾನು ಒಂದು ರೀತಿಯ ಹಕ್ಕು ನಿರಾಕರಣೆಯೊಂದಿಗೆ ಪ್ರಾರಂಭಿಸಿದೆ ಕೆಲವು ಮೂಲಭೂತ ಮತ್ತು ಸಾರ್ವತ್ರಿಕ ದೇಹಭಾಷೆಯನ್ನು ಅನ್ವಯಿಸುವಾಗ ನಾವು ಎಚ್ಚರಿಕೆಯಿಂದ ಇರಬೇಕು ಎಂದು ನಾನು ಹೇಳಿದೆ ಏಕೆಂದರೆ ಪಾಶ್ಚಿಮಾತ್ಯ ಸನ್ನಿವೇಶದಲ್ಲಿ ಕೆಲವೊಮ್ಮೆ ತೋಳುಗಳನ್ನು ಬಳಸುವಂತಹ ರಕ್ಷಣಾತ್ಮಕ ಗೆಸ್ಚರ್ ಅನ್ನು ಆತ್ಮವಿಶ್ವಾಸದ ಗೆಸ್ಚರ್ ಎಂದು ಪರಿಗಣಿಸಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಇದು ಒಂದು ರೀತಿಯ ಆಕ್ರಮಣಕಾರಿ ಗೆಸ್ಚರ್ ಎಂದು ಸಹ ಉಲ್ಲೇಖಿಸಬಹುದು ನಾವು ಪಾದಗಳನ್ನು ನೋಡುತ್ತಾ ಸ್ವಲ್ಪ ಸಮಯವನ್ನು ಕಳೆಯುತ್ತೇವೆ ಏಕೆಂದರೆ ಅವು ಆಕರ್ಷಣೆಯ ಸೂಚಕಗಳಾಗಿರಬಹುದು ಆದರೆ ಅವು ಹಿಂತೆಗೆದುಕೊಳ್ಳುವಿಕೆ ಅಥವಾ ಇಷ್ಟಪಡದಿರುವಿಕೆಯನ್ನೂ ಸೂಚಿಸಬಹುದು ತದನಂತರ ನಾನು ಮುಕ್ತತೆ ರಕ್ಷಣಾತ್ಮಕತೆ ಹತಾಶೆ ಇತ್ಯಾದಿಗಳನ್ನು ಸೂಚಿಸುವ ಹೆಚ್ಚಿನ ಮೂಲಭೂತ ಮತ್ತು ಸಾರ್ವತ್ರಿಕ ಅಂಶಗಳನ್ನು ನೋಡಲು ಮುಂದಾದೆ ದೇಹಭಾಷೆಯು ಸಹಜವಾದದ್ದು ನಮ್ಮ ವ್ಯವಸ್ಥೆಯಲ್ಲಿದೆ ನಮ್ಮ ಅವಿಭಾಜ್ಯ ಅಂಗವಾಗಿದೆ ಎಂಬ ಚಿಂತನೆಯೊಂದಿಗೆ ಮುಕ್ತಾಯಗೊಳಿಸಿದೆ ನೀವು ತರಬೇತಿಗೆ ಹೋಗಬೇಕಾಗಿಲ್ಲ ಮತ್ತು ಅದನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳಲು ಹೊರಗಿನಿಂದ ಏನನ್ನಾದರೂ ತೆಗೆದುಕೊಳ್ಳಬೇಕಾಗಿಲ್ಲ ನೀವು ಮಾಡಬೇಕಾಗಿರುವುದು ನಿಮ್ಮಲ್ಲಿ ಸುಪ್ತವಾಗಿರುವುದು ನೀವು ಅದನ್ನು ಸಾಕಾರಗೊಳಿಸಬೇಕು ಈಗ ಈ ಮಾಡ್ಯೂಲ್ನಲ್ಲಿ ನಾವು ಅಮೌಖಿಕ ಸಂವಹನದ ಅತ್ಯಂತ ಆಸಕ್ತಿದಾಯಕ ಮತ್ತು ಸವಾಲಿನ ಅಂಶಕ್ಕೆ ಬರೋಣ ಅದು ಅಮೌಖಿಕ ಸೂಚನೆಗಳನ್ನು ವ್ಯಾಖ್ಯಾನಿಸುತ್ತದೆ ಸಣ್ಣ ಸುಳಿವುಗಳು ಸಲಹೆಗಳು ಸೂಚಕಗಳು ಅದರ ಆಧಾರದ ಮೇಲೆ ನೀವು ನಿಜವಾಗಿಯೂ ಅರ್ಥೈಸಿಕೊಳ್ಳಬಹುದು ಸುಸಂಬದ್ಧ ಕಲ್ಪನೆಯನ್ನು ರೂಪಿಸಬಹುದು 1971ರಲ್ಲಿ ಆಲ್ಬರ್ಟ್ ಮೆಹ್ರಾಬಿಯನ್ ಅವರು ಮೂಕ ಸಂದೇಶಗಳಲ್ಲಿ ಮೂರು ಪ್ರಾಥಮಿಕ ಆಯಾಮಗಳನ್ನು ಗುರುತಿಸಿದರು ಮೂರು ಪ್ರಾಥಮಿಕ ಆಯಾಮಗಳು ಯಾವುವು ಅವರು ತಕ್ಷಣ ಪ್ರಚೋದನೆ ಮತ್ತು ಪ್ರಾಬಲ್ಯದ ಬಗ್ಗೆ ಮಾತನಾಡಿದರು ಅವು ನಿಜವಾಗಿ ಏನನ್ನು ಸೂಚಿಸುತ್ತವೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ತಕ್ಷಣದ ಮಧ್ಯಸ್ಥಿಕೆಯು ಇಷ್ಟ ಮತ್ತು ಸಂತೋಷವನ್ನು ಸಂವಹಿಸುವ ತಕ್ಷಣದ ಸೂಚನೆಗಳನ್ನು ಸೂಚಿಸುತ್ತದೆ ತಕ್ಷಣದ ಮಧ್ಯಸ್ಥಿಕೆ ಎಂದರೆ ನಾವು ಇಷ್ಟಪಡುವ ವ್ಯಕ್ತಿಗಳು ಮತ್ತು ವಸ್ತುಗಳ ಕಡೆಗೆ ಸಾಗುತ್ತೇವೆ ಇಷ್ಟಪಡದವರನ್ನು ತಪ್ಪಿಸುತ್ತೇವೆ ನಾವು ಯಾರನ್ನ ಇಷ್ಟಪಡುತ್ತೇವೆಯೋ ಇಲ್ಲವೋ ಎಂಬುದನ್ನು ಸಹಜವಾಗಿಯೇ ನಿರ್ಧರಿಸುತ್ತೇವೆ ಮತ್ತು ನಮ್ಮ ಭಾವನೆಗಳನ್ನು ಬೆಂಬಲಿಸಲು ಕಾರಣಗಳನ್ನು ಕಂಡುಕೊಳ್ಳುತ್ತೇವೆ ನಾವು ಯಾರನ್ನಾದರೂ ಇಷ್ಟಪಡುವಾಗ ನಾವು ಆ ಕಡೆಗೆ ಚಲಿಸುತ್ತೇವೆ ಮತ್ತು ಅದೇ ರೀತಿಯಲ್ಲಿ ಯಾರಾದರೂ ನಮ್ಮನ್ನು ಇಷ್ಟಪಡುವಾಗ ನಾವು ಆ ವ್ಯಕ್ತಿಯನ್ನು ಸಹ ನಮ್ಮ ಕಡೆಗೆ ಆಕರ್ಷಿಸುತ್ತಿದ್ದೇವೆ ಆದರೆ ಇದು ಸೂಚನೆಗಳನ್ನು ಆಧರಿಸಿದೆ ತಕ್ಷಣದ ಸೂಚನೆಗಳು ಯಾರನ್ನಾದರೂ ಕುರಿತು ನಮ್ಮ ಸ್ವಾಭಾವಿಕ ಪ್ರತಿಕ್ರಿಯೆಯನ್ನು ಸೂಚಿಸುತ್ತದೆ ಅವರು ಉಲ್ಲೇಖಿಸುವ ಮುಂದಿನದು ಪ್ರಚೋದನೆ ಈಗ ಇದನ್ನು ಲೈಂಗಿಕ ಅರ್ಥದಲ್ಲಿ ಬಳಸಲಾಗುವುದಿಲ್ಲ ಆದರೆ ಇದು ಅನಿಮೇಷನ್ಗೆ ಹೋಲುತ್ತದೆ ನೀವು ಉತ್ತೇಜಿತರಾದಾಗ ಇಡೀ ದೇಹವು ಉತ್ತೇಜಿತಗೊಳ್ಳುತ್ತದೆ ಮತ್ತು ನಿಮ್ಮ ಪ್ರತಿಕ್ರಿಯಾತ್ಮಕತೆಯನ್ನು ಕಣ್ಣುಗಳಿಂದ ಪ್ರಾರಂಭಿಸಿ ಕಣ್ಣುಗಳ ವಿಸ್ತರಣೆ ಹಿಗ್ಗುವಿಕೆ ನೀವು ಅದರಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದೀರಿ ಎಂದು ಸೂಚಿಸುತ್ತದೆ ಆದರೆ ಒಟ್ಟಾರೆ ಒಂದು ರೀತಿಯ ಅನಿಮೇಷನ್ ಅನ್ನು ತೋರಿಸುತ್ತದೆ ಒಬ್ಬ ವ್ಯಕ್ತಿಯಲ್ಲಿ ಆಸಕ್ತಿ ಇದ್ದರೆ ನಾವು ಹೆಚ್ಚು ಉತ್ಸಾಹಭರಿತರಾಗುತ್ತೇವೆ ಆಸಕ್ತಿ ಇಲ್ಲದಿದ್ದರೆ ನಾವು ಸತ್ತಂತೆ ತುಂಬಾ ನಿಷ್ಕ್ರಿಯರಾಗುತ್ತೇವೆ ಭಾಷೆಯನ್ನು ಸಹ ತೋರಿಸುವುದಿಲ್ಲ ಸಮತಟ್ಟಾದ ಧ್ವನಿ ಮತ್ತು ಬಹಳ ಕಡಿಮೆ ಚಲನೆ ಆಸಕ್ತಿಯ ಕೊರತೆಯನ್ನು ಸೂಚಿಸುತ್ತದೆ ನೀವು ಒಂದು ಕಪ್ ಕಾಫಿ ಕುಡಿಯಲು ಬಯಸುತ್ತೀರಾ ಹೌದು ಅದನ್ನು ನಿಮ್ಮೊಂದಿಗೆ ಹೊಂದಲು ನನಗೆ ಯಾವಾಗಲೂ ಸಂತೋಷವಾಗುತ್ತದೆ ನೀವು ಒಂದು ಕಪ್ ಕಾಫಿ ಕುಡಿಯಲು ಬಯಸುತ್ತೀರಾ ಎಂಬುದು ಖಚಿತವಾಗಿಲ್ಲದಿರಬಹುದು ಆದ್ದರಿಂದ ಒಂದು ಕಪ್ ಕಾಫಿಗಾಗಿ ಆ ವ್ಯಕ್ತಿಯ ಬಳಿಗೆ ಹೋಗಲು ನಿಮಗೆ ನಿಜವಾಗಿಯೂ ಆಸಕ್ತಿಯಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ ಪ್ರಾಬಲ್ಯವು ಅವರು ನೀಡುವ ಮೂರನೇ ಸೂಚನೆ ಅಧಿಕಾರದ ಸಮತೋಲನದ ಬಗ್ಗೆ ಇದು ಉನ್ನತ ಸ್ಥಾನಮಾನದ ಬಗ್ಗೆ ಮಾಹಿತಿಯನ್ನು ಸೂಚಿಸುತ್ತದೆ ಆದರೆ ಕಡಿಮೆ ಸ್ಥಾನಮಾನದ ಜನರು ಒಂದು ರೀತಿಯ ಸ್ಥಿರವಾದ ಸಂಕುಚಿತ ದೇಹದ ಭಂಗಿಯನ್ನು ಹೊಂದಿರುತ್ತಾರೆ ಅದು ಮತ್ತೊಮ್ಮೆ ಶಕ್ತಿಯ ಸಮತೋಲನವನ್ನು ಸೂಚಿಸುತ್ತದೆ ಆದರೆ ಅದೇ ಸಮಯದಲ್ಲಿ ಅವರು ಇದರ ಜೊತೆಗೆ ಸರಳವಾದ ಮಾರ್ಗವನ್ನು ಸಹ ಸೂಚಿಸುತ್ತಾರೆ ಅವರು ಮೂರು ಸಿ ಗಳನ್ನು ನೆನಪಿಸಿಕೊಳ್ಳಿ ಎಂದು ಹೇಳುತ್ತಾರೆ ಸನ್ನಿವೇಶವನ್ನು ನೋಡಿ ಒಬ್ಬ ವ್ಯಕ್ತಿಯು ಕೆಲವು ಗುಣಲಕ್ಷಣಗಳನ್ನು ಪ್ರದರ್ಶಿಸುವ ಹಿನ್ನೆಲೆಯನ್ನು ನೋಡುವ ಸಂದರ್ಭವನ್ನು ಗುರುತಿಸಿ ಮತ್ತು ಆ ಗುಂಪನ್ನು ಒಟ್ಟುಗೂಡಿಸಲು ಪ್ರಯತ್ನಿಸಿ ಅದು ಕ್ಲಸ್ಟರ್ ಆಗಿದ್ದರೆ ಅದನ್ನು ಗುಂಪಿನಲ್ಲಿ ನೋಡಲು ಪ್ರಯತ್ನಿಸುತ್ತೀರಿ ನಂತರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ನೋಡಿ ಆದ್ದರಿಂದ ಒಂದು ಸರಳ ಉದಾಹರಣೆಯೆಂದರೆ ಹುಡುಗನು ಸಭಾಂಗಣದ ಮಧ್ಯದಲ್ಲಿ ಎಲ್ಲೋ ಕುಳಿತಿದ್ದಾನೆ ಮತ್ತು ಒಬ್ಬ ಹುಡುಗಿ ಬರುತ್ತಾಳೆ ಮತ್ತು ನಂತರ ಅವಳು ಮೊದಲು ಮೂಲೆಯಲ್ಲಿ ಎಲ್ಲೋ ಕುಳಿತುಕೊಳ್ಳುತ್ತಾಳೆ ಮತ್ತು ಸ್ವಲ್ಪ ಸಮಯದ ನಂತರ ನಿಧಾನವಾಗಿ ಕೋಣೆ ತುಂಬಿಕೊಳ್ಳುತ್ತದೆ ಯಾರಾದರೂ ನಿಮ್ಮ ಹತ್ತಿರ ಬರುತ್ತಿದ್ದರೆ ಅದು ಹೋಲಿಕೆಯನ್ನು ಸೂಚಿಸುತ್ತದೆ ಎಂಬ ದೇಹ ಭಾಷೆಯ ಸೂಚನೆಗಳನ್ನು ಬಳಸಿಕೊಂಡು ಅವನು ಅರ್ಥಮಾಡಿಕೊಂಡಿದ್ದರಿಂದ ತಾನು ಸಂತೋಷವಾಗಿದ್ದೇನೆ ಎಂಬ ತೀರ್ಮಾನಕ್ಕೆ ಹುಡುಗ ಜಿಗಿಯುತ್ತಾನೆ ಆದರೆ ಸಂದರ್ಭ ಏನು ಎಂದು ನೋಡಲು ಅವನು ವಿಫಲನಾದನು ಅವಳು ಸ್ವಲ್ಪ ಜ್ವರವನ್ನು ಅನುಭವಿಸುತ್ತಿದ್ದಳು ಮತ್ತು ನಂತರ ಎಸಿ ತುಂಬಾ ತಂಪಾಗಿತ್ತು ಮತ್ತು ಅವಳು ಎಸಿ ಪಕ್ಕದಲ್ಲಿ ಕುಳಿತಿದ್ದಳು ಅವಳು ದೂರ ಹೋಗಿ ನಂತರ ಮಧ್ಯದಲ್ಲಿ ಒಂದು ಸ್ಥಳವನ್ನು ಆಕ್ರಮಿಸಲು ಬಯಸಿದ್ದಳು ಮತ್ತು ಉಳಿದಿರುವ ಏಕೈಕ ಸ್ಥಳವು ಹುಡುಗನ ಪಕ್ಕದಲ್ಲಿತ್ತು ಆದ್ದರಿಂದ ಅದು ಸಂದರ್ಭವಾಗಿದೆ ನೀವು ಸನ್ನಿವೇಶದಲ್ಲಿ ಲಭ್ಯವಿರುವ ಬಾಹ್ಯ ಸುಳಿವುಗಳನ್ನು ಹುಡುಕಬೇಕು ಅದು ಗುಂಪಿನ ವ್ಯಕ್ತಿಯ ನಡವಳಿಕೆಯನ್ನು ಮಾರ್ಪಡಿಸಲು ಪ್ರಯತ್ನಿಸುತ್ತದೆ ಮತ್ತು ನಂತರ ಬದಲಾವಣೆಯನ್ನು ಹುಡುಕುತ್ತದೆ ಈಗ ಗುಂಪುಗಾರಿಕೆ ಎಂದರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ಬೆಳಿಗ್ಗೆ ಬಾಸ್ ಅನ್ನು ನೋಡಿ ನಗುತ್ತಾನೆ ಆದರೆ ಹಿಂದಿನ ದಿನ ಅವನು ಏನನ್ನಾದರೂ ಕದ್ದಿದ್ದಾನೆ ಎಂದು ಹೇಳೋಣ ಅವನು ನಗುತ್ತಿಲ್ಲ ಮತ್ತು ಸಾಮಾನ್ಯವಾಗಿ ಅವನು ಕೈಕುಲುಕುವುದನ್ನು ತಪ್ಪಿಸುತ್ತಾನೆ ಈಗ ನಡವಳಿಕೆಯಲ್ಲಿನ ಬದಲಾವಣೆಯು ಹಸ್ತಲಾಘವವನ್ನು ತಪ್ಪಿಸುವ ಬದಲು ಬದಲಾವಣೆಯನ್ನು ನೋಡುತ್ತದೆ ಏಕೆಂದರೆ ಅವನು ಅದನ್ನು ನೀಡಿದಾಗ ಅದು ಒಂದು ರೀತಿಯ ಡೆಡ್ ಫಿಶ್ ಹ್ಯಾಂಡ್ಶೇಕ್ ಆಗಿರುತ್ತದೆ ಆದರೆ ಅವನು ನಮಸ್ತೆ ಸರ್ ಎಂದು ಹೇಳುತ್ತಿದ್ದಾನೆ ಈ ಬದಲಾವಣೆಯು ನಡವಳಿಕೆಯಲ್ಲಿ ಏನೋ ದೋಷವಿದೆ ಎಂದು ಸೂಚಿಸುತ್ತದೆ ನೀವು ಒಂದು ರೀತಿಯ ಅಭಿಪ್ರಾಯವನ್ನು ರೂಪಿಸುವ ಮೊದಲು ಸಂದರ್ಭ ಸಮೂಹವನ್ನು ನೋಡಬೇಕು ಮತ್ತು ಬದಲಾಯಿಸಬೇಕು ಈಗ ನಾವು ಜನರನ್ನು ಗುರುತಿಸುವಂತಹ ವಿಷಯಗಳನ್ನು ಸಹ ನೋಡಬೇಕು ನೀವು ಅಮೌಖಿಕವಾದಿಯಾಗಲು ಪ್ರಯತ್ನಿಸುವಾಗ ನಾವು ಗುರುತಿಸಬಹುದಾದ ಅತ್ಯಂತ ಆಸಕ್ತಿದಾಯಕ ವಿಷಯವೆಂದರೆ ನಿಮಗೆ ಸತ್ಯವನ್ನು ಹೇಳುತ್ತಿರುವ ಮತ್ತು ಸುಳ್ಳು ಹೇಳುತ್ತಿರುವ ಯಾರನ್ನಾದರೂ ಹೇಗೆ ಗುರುತಿಸುವುದು ಸುಳ್ಳನ್ನು ಗುರುತಿಸುವುದು ನಿಜವಾದ ತಮಾಷೆಯಾಗಿದೆ ಬೆವರುವುದು ಬೆರಳಿನ ಉಗುರುಗಳು ಕಚ್ಚುವುದು ಬಾಯಿ ಒಣಗುವುದು ಮತ್ತು ನಂತರ ನಿರಂತರವಾಗಿ ಮೂಗನ್ನು ಉಜ್ಜುವುದು ಮುಂತಾದ ಕೆಲವು ಲಕ್ಷಣಗಳಿಂದ ನೀವು ಸುಲಭವಾಗಿ ಗುರುತಿಸಬಹುದು ಈಗ ಈ ವಿಷಯಗಳಿಂದ ಸಾಮಾನ್ಯವಾಗಿ ಮಕ್ಕಳು ಮತ್ತು ನಂತರ ದೇಹ ಭಾಷೆಯ ಬಗ್ಗೆ ಕಡಿಮೆ ತಿಳಿದಿರುವ ಜನರು ಸುಳ್ಳು ಹೇಳಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಸುಲಭವಾಗಿ ಹಿಡಿಯಬಹುದು ಸಂಕ್ಷಿಪ್ತವಾಗಿ ಹೇಳುವುದಾದರೆ ಅವರು ಕೆಟ್ಟ ಸುಳ್ಳುಗಾರರಾಗಿದ್ದರೆ ಅವರು ಬುದ್ಧಿವಂತರಲ್ಲ ಅವರು ಅನನುಭವಿಗಳಾಗಿದ್ದಾರೆ ಆದರೆ ಕೆಲವರು ಅತ್ಯುತ್ತಮ ಸುಳ್ಳುಗಾರರಾಗಿದ್ದಾರೆ ಮತ್ತು ಮೇಲಿನ ಎಲ್ಲವನ್ನೂ ಮರೆಮಾಚಬಹುದು ಕೆಲವರು ವೃತ್ತಿಯಲ್ಲಿ ಸತ್ಯವನ್ನು ಮರೆಮಾಚಬಹುದು ಉದಾಹರಣೆಗೆ ವಕೀಲರು ಅವರು ಕೆಲವೊಮ್ಮೆ ಕಕ್ಷಿದಾರರ ಪರವಾಗಿ ವಾದಿಸಬೇಕಾಗುತ್ತದೆ ಆದರೆ ಅವರಿಗೆ ಸತ್ಯ ತಿಳಿದಿರಬಹುದು ಅವರು ನಿಜವಾಗಿ ಸತ್ಯವನ್ನು ಮರೆಮಾಚಲು ಪ್ರಯತ್ನಿಸುತ್ತಿದ್ದಾರೆ ಎಂದು ತೋರಿಸದೆ ಅವರು ಹೇಳಬೇಕಾಗುತ್ತದೆ ಅದನ್ನು ಮರೆಮಾಚುವ ವಿಷಯದಲ್ಲಿ ಅವರು ಅತ್ಯುತ್ತಮವಾಗಿದ್ದಾರೆ ಇದನ್ನು ಬಳಸುತ್ತಿರುವ ವೃತ್ತಿಪರ ಸುಳ್ಳುಗಾರರನ್ನು ನೋಡಿದರೆ ಅವರು ವಾಸ್ತವವಾಗಿ ತಮ್ಮ ದೇಹದ ಸನ್ನೆಗಳನ್ನು ಪರಿಷ್ಕರಿಸಿದ್ದಾರೆ ಒಬ್ಬ ವ್ಯಕ್ತಿಯು ಮೂರು ಸಿಗಳ ಪರಿಭಾಷೆಯಲ್ಲಿ ಪ್ರದರ್ಶಿಸುತ್ತಿರುವ ನಡವಳಿಕೆಗಳ ಸಂಯೋಜನೆಯನ್ನು ಗಮನಿಸುವುದರ ಮೂಲಕ ಮಾತ್ರ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ತದನಂತರ ಯಾರಾದರೂ ಸುಳ್ಳು ಹೇಳುತ್ತಾರೆಯೇ ಎಂದು ಹೇಳುವ ಸಾಮರ್ಥ್ಯವು ನಿಮ್ಮನ್ನು ಸಂಪೂರ್ಣವಾಗಿ ದಾರಿ ತಪ್ಪಿಸುವ ಕೇವಲ ಅನೇಕ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಕಣ್ಣಿನ ಸಂಪರ್ಕದ ಅವಧಿಯಲ್ಲಿನ ವ್ಯತ್ಯಾಸ ಮತ್ತು ಮೇಲಕ್ಕೆ ನೋಡುವ ಪ್ರವೃತ್ತಿಯು ಅತಿಯಾದ ಕೈ ಸನ್ನೆಗಳ ಮೇಲೆ ಅಥವಾ ಸನ್ನೆಗಳ ಸಂಪೂರ್ಣ ಕೊರತೆಯ ಮೇಲೆ ಏನನ್ನಾದರೂ ಕೈ ಸನ್ನೆ ಆಗಿರಬಹುದು ಪೊಲೀಸ್ ತನಿಖಾಧಿಕಾರಿಗಳು ಏನು ಮಾಡುತ್ತಾರೆ ಅವರು ಕೆಲವೊಮ್ಮೆ ಉಡುಪನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಶಂಕಿತರ ದೇಹವನ್ನು ಪೂರ್ಣ ನೋಟಕ್ಕೆ ತರುತ್ತಾರೆ ಅವರನ್ನು ಬೆತ್ತಲೆಯಾಗಿಸುತ್ತಾರೆ ಮತ್ತು ಅವರು ಕನಿಷ್ಠ ಬಟ್ಟೆಗಳಿಂದ ಇಟ್ಟುಕೊಳ್ಳುತ್ತಾರೆ ಮತ್ತು ನಂತರ ಅವರ ಮೇಲೆ ಸಂಪೂರ್ಣ ಫ್ಲಡ್ ಲೈಟ್ ಹಾಕುತ್ತಾರೆ ಮತ್ತು ಅವರು ಶಂಕಿತನು ಸತ್ಯವನ್ನು ಹೇಳುತ್ತಿದ್ದಾನೆಯೇ ಅಥವಾ ಇಲ್ಲವೇ ಎಂಬುದನ್ನು ಗುರುತಿಸಲು ಕೈ ಕಾಲು ಕಣ್ಣಿನ ಮುಖದಿಂದ ಯಾವುದೇ ಸಣ್ಣ ಚಲನೆಯನ್ನು ಸಹ ಗಮನಿಸುತ್ತಾರೆ ನಾವು ದೂರವಾಣಿ ಕೌಶಲ್ಯಗಳ ಬಗ್ಗೆ ಮಾತನಾಡುವಾಗ ನಾನು ಮೊದಲೇ ಸೂಚಿಸಿದಂತೆ ಸುಳ್ಳು ಹೇಳಲು ಉತ್ತಮ ಮಾರ್ಗವೆಂದರೆ ದೂರವಾಣಿಯ ಮೂಲಕ ಇನ್ನೊಬ್ಬ ವ್ಯಕ್ತಿಯು ನಿಮ್ಮೊಂದಿಗೆ ಮುಖಾಮುಖಿಯಾಗಿ ಕುಳಿತಿಲ್ಲವಾದ್ದರಿಂದ ಮತ್ತು ಮತ್ತೆ ದೂರವಾಣಿಯಲ್ಲಿ ಇನ್ನೊಬ್ಬ ವ್ಯಕ್ತಿಗೆ ಸುಳ್ಳು ಹೇಳುವುದು ತುಂಬಾ ಸುಲಭವಾದ್ದರಿಂದ ದೇಹಭಾಷೆಯಲ್ಲಿ ಮತ್ತು ನಿಮ್ಮ ಧ್ವನಿಯಲ್ಲಿ ಬದಲಾವಣೆಯನ್ನು ನೋಡಲು ಸಾಧ್ಯವಾಗುವುದಿಲ್ಲ ನೀವು ಸುಳ್ಳು ಹೇಳುವಾಗ ನೀವು ಮಾಡುತ್ತಿರುವ ಪ್ಯಾರಾಲಿಂಗ್ವಿಸ್ಟಿಕ್ ದೋಷಗಳನ್ನು ನೋಡಿ ಅದು ತುಂಬಾ ಅನನುಭವಿ ಜನರಿಗೆ ಆದರೆ ಅಮೌಖಿಕ ಸಂವಹನದಲ್ಲಿ ಪರಿಣಿತರಾಗಿರುವ ಯಾರಾದರೂ ನೀವು ಫೋನ್ನಲ್ಲಿ ಸುಳ್ಳು ಹೇಳಲು ಪ್ರಯತ್ನಿಸಿದಾಗ ಸ್ವಲ್ಪಮಟ್ಟಿಗೆ ಕಾಣಬಹುದು ಆದರೆ ಫೋನ್ನಲ್ಲಿ ಸುಳ್ಳು ಹೇಳುವುದನ್ನು ಮುಖಾಮುಖಿಯಾಗಿ ಹೇಳುವುದಕ್ಕೆ ಹೋಲಿಸಿದರೆ ತುಂಬಾ ಸುಲಭ ಈಗ ನಾನು ಅಮೌಖಿಕ ಸಂವಹನವನ್ನು ಅಧ್ಯಯನ ಮಾಡುವ ಸವಾಲುಗಳ ಮೇಲೆ ಕೇಂದ್ರೀಕರಿಸಲು ಬಯಸುತ್ತೇನೆ ಅದು ನಿಮಗೆ ಬಹಳಷ್ಟು ಸಮಸ್ಯೆಗಳನ್ನು ಏಕೆ ಉಂಟುಮಾಡುತ್ತಿದೆ ಎಂದು ನೀವು ತಿಳಿದುಕೊಳ್ಳಬೇಕಾದ ಮೊದಲ ವಿಷಯವೆಂದರೆ ಅಮೌಖಿಕ ಸಂದೇಶಗಳು ಸಾಮಾನ್ಯವಾಗಿ ಅಸ್ಪಷ್ಟವಾಗಿರುತ್ತವೆ ಅಂದರೆ ಅವು ನಿಮಗೆ ಒಂದಕ್ಕಿಂತ ಹೆಚ್ಚು ಅರ್ಥಗಳನ್ನು ನೀಡುತ್ತವೆ ನಾನು ಶೀಘ್ರದಲ್ಲೇ ಒಂದು ಉದಾಹರಣೆಯನ್ನು ನೀಡುತ್ತೇನೆ ಆದರೆ ಏನನ್ನಾದರೂ ಯೋಚಿಸುವ ಮತ್ತು ನಡವಳಿಕೆಯನ್ನು ಪ್ರದರ್ಶಿಸುವ ವ್ಯಕ್ತಿಯು ನೀವು ಭಾವಿಸುವ ವ್ಯಕ್ತಿಯಲ್ಲದಿರಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ ಉದಾಹರಣೆಗೆ ಕೆಲವರು ಸಂತೋಷವಾಗಿದ್ದಾಗ ನಗುವುದೂ ಇಲ್ಲ ಅವರು ಒಳಗೆ ನಗುತ್ತಿರಬಹುದು ಅವರು ನಗುತ್ತಿದ್ದಾರೆ ಎಂಬುದರ ಸ್ವಲ್ಪ ಸೂಚನೆಯಿರಬಹುದು ಆದರೆ ಅವರು ಸಾಮಾನ್ಯವಾಗಿ ಗಂಭೀರ ಸ್ವಭಾವದ ಜನರಾಗಿರುತ್ತಾರೆ ವ್ಯಕ್ತಿಯು ಆಳವಾದ ದುಃಖದಲ್ಲಿದ್ದಾನೆ ಎಂದು ಯೋಚಿಸುವ ಮೂಲಕ ಎರಡನೇ ಸವಾಲು ಅಶಾಬ್ದಿಕ ಸಂದೇಶಗಳು ನಿರಂತರವಾಗಿವೆ ಎಂದು ನೀವು ತಪ್ಪಾಗಿ ಭಾವಿಸಲು ಸಾಧ್ಯವಿಲ್ಲ ಅದು ಮತ್ತೆ ಮುಖದ ಅಭಿವ್ಯಕ್ತಿ ಮತ್ತು ಕಣ್ಣಿನ ಸಂಪರ್ಕವು ಒಂದು ಪರಿಸ್ಥಿತಿಯಿಂದ ಇನ್ನೊಂದಕ್ಕೆ ಹರಿಯಬಹುದು ಆದರೆ ಅಮೌಖಿಕ ಸೂಚನೆಗಳನ್ನು ನಿಲ್ಲಿಸಲು ಸಾಧ್ಯವಿಲ್ಲ ಮುಂದಿನ ಸವಾಲು ಎಂದರೆ ಅವು ಬಹು ಮಾರ್ಗಗಳಾಗಿರುತ್ತವೆ ಆದ್ದರಿಂದ ನೀವು ಕೇವಲ ಮುಖವನ್ನು ಮಾತ್ರ ನೋಡುತ್ತೀರಿ ಮತ್ತು ಒಂದು ಸಮಯದಲ್ಲಿ ಕೇವಲ ಒಂದು ಅಮೌಖಿಕ ಕ್ಯೂಗೆ ಮಾತ್ರ ಹಾಜರಾಗುತ್ತೀರಿ ಎಂದು ನೀವು ಭಾವಿಸುತ್ತೀರಿ ಆದರೆ ಏನು ನಡೆಯುತ್ತಿದೆ ಮತ್ತು ನೀವು ಮುಖವನ್ನು ನೋಡಿದಾಗ ಪಾದಗಳಿಂದ ಯಾವ ರೀತಿಯ ಸೂಚನೆಗಳು ಬರುತ್ತಿವೆ ಎಂಬುದನ್ನು ನೀವು ನಿರ್ಲಕ್ಷಿಸುತ್ತೀರಿ ನೀವು ಗಮನಿಸಲು ಸಾಧ್ಯವಾಗುವ ಒಂದು ಚಾನೆಲ್ ಮಾತ್ರ ನಂತರ ಇತರ ಆಸಕ್ತಿದಾಯಕ ವಿಷಯವೆಂದರೆ ಜನರು ನಕಾರಾತ್ಮಕ ಅಮೌಖಿಕ ವಿಷಯವು ಧನಾತ್ಮಕಕ್ಕಿಂತ ಮೊದಲು ನಿಮ್ಮ ಗಮನವನ್ನು ಸೆಳೆಯುತ್ತದೆ ಎಂದು ಅಧ್ಯಯನ ಮಾಡಿದ್ದಾರೆ ಅಂದರೆ ಯಾರಾದರೂ ಕೋಪಗೊಳ್ಳುತ್ತಿದ್ದರೆ ಮತ್ತು ಆ ಕೋಪವನ್ನು ಮೊದಲು ನಿಮಗೆ ತೋರಿಸಲಾಗುತ್ತದೆ ಮತ್ತು ಅವನ ಅಥವಾ ಅವಳ ಮನಸ್ಸನ್ನು ಬದಲಾಯಿಸುವಷ್ಟರಲ್ಲಿ ನೀವು ನಕಾರಾತ್ಮಕ ಒಳಹರಿವುಗಳನ್ನು ಪಡೆಯಲು ಪ್ರಯತ್ನಿಸುತ್ತೀರಿ ಆದರೆ ಇದು ಸಮಯ ತೆಗೆದುಕೊಳ್ಳುವ ಸಕಾರಾತ್ಮಕ ವಿಷಯ ಅಮೌಖಿಕ ಸಂವಹನವನ್ನು ಅರ್ಥೈಸಿಕೊಳ್ಳಲು ಪ್ರಯತ್ನಿಸುವಾಗ ಇದು ಮತ್ತೊಂದು ಅಪಾಯವಾಗಿದೆ ಅದು ಸಂಸ್ಕೃತಿ ಆಧಾರಿತವಾಗಿದೆ ಅವು ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿವೆ ಎಂಬುದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಮತ್ತು ಒಂದು ಸಂಸ್ಕೃತಿಯಲ್ಲಿ ಸಕಾರಾತ್ಮಕ ಸನ್ನೆಗಳನ್ನು ಮತ್ತೊಂದು ಸಂಸ್ಕೃತಿಯಲ್ಲಿ ಅಶ್ಲೀಲವೆಂದು ಪರಿಗಣಿಸಬಹುದು ಯು ಎಸ್ ಎ ಯಲ್ಲಿ ಥಂಬ್ಸ್ ಅಪ್ ಗೆಸ್ಚರ್ ಅನ್ನು ಬ್ರಿಟನ್ ಮತ್ತು ಆಸ್ಟ್ರೇಲಿಯಾದಲ್ಲಿ ಮತ್ತು ನ್ಯೂಜಿಲೆಂಡ್ನಲ್ಲಿಯೂ ಸಹ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಈ ಗೆಸ್ಚರ್ ನಕಾರಾತ್ಮಕವಾಗುತ್ತದೆ ಮತ್ತು ಇದು ವಿಶೇಷವಾಗಿ ಹೆಬ್ಬೆರಳನ್ನು ತುಂಬಾ ನೆಟ್ಟಗೆ ಇರಿಸಿದಾಗ ನಿಂದನೆ ಮತ್ತು ಅವಮಾನವನ್ನು ಸೂಚಿಸುತ್ತದೆ ನೀವು ಇದನ್ನು ಎಲ್ಲಿ ಬಳಸುತ್ತಿರುವಿರಿ ಎಂಬುದರ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಅಮೌಖಿಕ ಸಂವಹನವನ್ನು ಬಳಸುವ ವಿಷಯದಲ್ಲಿ ಅಂತಿಮ ಎಚ್ಚರಿಕೆಯೆಂದರೆ ಮಾಹಿತಿಯ ಒಂದು ತುಣುಕನ್ನು ಎಲ್ಲವನ್ನೂ ಅರ್ಥೈಸಿಕೊಳ್ಳುವಂತೆ ಅನ್ವಯಿಸಬೇಡಿ ತಾಪಮಾನ ಮತ್ತು ಹವಾಮಾನದಂತಹ ವಿಷಯಗಳನ್ನು ಒಳಗೊಂಡಂತೆ ಇತರ ವ್ಯಕ್ತಿಯ ಚಲನೆಗಳಿಗೆ ಕಾರಣವಾಗಬಹುದಾದ ಎಲ್ಲಾ ಸಂಭಾವ್ಯ ಅಂಶಗಳನ್ನು ನೀವು ಗಮನಿಸಬೇಕು ಅವಳು ನನ್ನಲ್ಲಿ ಆಸಕ್ತಿ ಹೊಂದಿದ್ದರಿಂದ ಓಡುತ್ತಿದ್ದಾಳೆ ಎಂದು ಭಾವಿಸಬಾರದು ಮಳೆ ಬೀಳುತ್ತದೆ ಮತ್ತು ಅವಳು ತೇವವಾಗಲು ಬಯಸುವುದಿಲ್ಲ ನೆರಳು ಇರುವ ಸ್ಥಳದಲ್ಲಿ ನೀವು ನಿಂತಿರುವ ಸ್ಥಳಕ್ಕೆ ಅವಳು ಬರುತ್ತಿದ್ದಾಳೆ ಈ ವ್ಯಕ್ತಿಯು ಈ ರೀತಿ ವರ್ತಿಸುವಂತೆ ಮಾಡುವ ಬದಲಾವಣೆ ಏನು ಎಂದು ನೋಡಿ ಆದ್ದರಿಂದ ತೀರ್ಮಾನಗಳಿಗೆ ಜಿಗಿಯಬೇಡಿ ಸುತ್ತಮುತ್ತಲಿನ ಬಗ್ಗೆ ಜಾಗೃತರಾಗಿರಿ ವಿಶೇಷವಾಗಿ ನೀವು ಆ ವ್ಯಕ್ತಿಯನ್ನು ದೀರ್ಘಕಾಲದಿಂದ ತಿಳಿದಿದ್ದರೆ ಯಾವುದೇ ಊಹೆಗಳನ್ನು ಮಾಡುವ ಮೊದಲು ಅವರ ದೇಹಭಾಷೆಯನ್ನು ಗಮನಿಸಿ ಮೂರು ಸಿ ಗಳನ್ನು ನೆನಪಿಡಿ ಅದೇ ಸಮಯದಲ್ಲಿ ಬದಲಾವಣೆಯು ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಯಾವುದೋ ಕಾರಣದಿಂದಾಗಿದೆಯೇ ಎಂದು ನೋಡಿ ಹಾಗಿದ್ದರೆ ಬಹಳ ಜಾಗರೂಕರಾಗಿರಬೇಕು ಈ ಸರಳ ಉದಾಹರಣೆಯನ್ನು ನೋಡಿ ನೀವು ಈ ನಾಯಿಮರಿಯನ್ನು ನೋಡಿದಾಗ ಈ ಸಣ್ಣ ನಾಯಿ ಬಾಯಿ ತೆರೆಯುತ್ತಿದೆ ನಂತರ ಅದು ಆಕ್ರಮಣಶೀಲತೆಯನ್ನು ತೋರಿಸುತ್ತಿದೆ ಎಂದು ತೋರುತ್ತದೆ ಮತ್ತು ಹತ್ತಿರ ಹೋದರೆ ಅದು ನಿಮ್ಮನ್ನು ಕಚ್ಚುತ್ತದೆ ಎಂದು ತೋರುತ್ತದೆ ಆದಾಗ್ಯೂ ನೀವು ಹೆಚ್ಚು ಹತ್ತಿರದಿಂದ ನೋಡಿದಾಗ ಕಣ್ಣುಗಳು ಮುಚ್ಚಿರುವುದನ್ನು ಮತ್ತು ನಂತರ ಕಿವಿಗಳು ಹಿಂದಿರುವುದನ್ನು ನೀವು ನೋಡುತ್ತೀರಿ ಏಕೆಂದರೆ ಆಕ್ರಮಣಶೀಲತೆಯಲ್ಲಿ ಕಣ್ಣುಗಳು ಸಹ ಅಗಲವಾಗಿ ತೆರೆದಿರುತ್ತವೆ ಮತ್ತು ಕಿವಿಗಳು ನೇರವಾಗಿರುತ್ತವೆ ಮತ್ತು ಮೇಲ್ಮುಖವಾಗಿ ತೋರಿಸುವಂತೆ ಇರುತ್ತವೆ ಅದು ನಿದ್ದೆಯನ್ನು ಅನುಭವಿಸುತ್ತಿದೆ ಅದು ಅಷ್ಟೇನೂ ಆಕ್ರಮಣಕಾರಿಯಲ್ಲ ಅದು ಸಂಪೂರ್ಣವಾಗಿ ದಣಿದಿದೆ ಮತ್ತು ವಿಶ್ರಾಂತಿ ಪಡೆಯಲು ಬಯಸುತ್ತದೆ ಅದು ತನ್ನ ಬಾಯಿ ತೆರೆದ ಸಮಯವನ್ನು ನೋಡುವ ಮೂಲಕ ಮಾತ್ರ ನೀವು ತೀರ್ಮಾನಕ್ಕೆ ಬರುವ ಸಾಧ್ಯತೆಯಿದೆ ನಂತರ ಅದು ನಿಮ್ಮನ್ನು ಕಚ್ಚುತ್ತದೆ ಎಂದು ಭಾವಿಸಿದ್ದೀರಿ ಆದರೆ ವಾಸ್ತವವಾಗಿ ಅದು ಆಕಳಿಸುತ್ತಿತ್ತು ಇದು ಮಾನವ ಸಂವಹನದ ದೃಷ್ಟಿಯಿಂದಲೂ ಸಂಭವಿಸಬಹುದು ಇನ್ನೊಂದು ವಿಷಯವೆಂದರೆ ಬಟ್ಟೆ ಮತ್ತು ನೋಟವು ಅಮೌಖಿಕ ಸಂವಹನವಾಗಿದ್ದು ನಾವು ನಮ್ಮ ವಯಸ್ಸು ಲಿಂಗ ಸ್ಥಾನಮಾನ ಮತ್ತು ಜನಾಂಗವನ್ನು ಹೇಳುತ್ತೇವೆ ಆದರೆ ದೇಹ ಭಾಷೆಯ ಅಮೌಖಿಕ ಸಂವಹನವು ನಿಖರವಾದ ವಿಜ್ಞಾನವಲ್ಲ ನೀವು ಏನು ಧರಿಸುತ್ತೀರಿ ಹೇಗೆ ಕಾಣುತ್ತೀರಿ ಎಂಬುದರ ಆಧಾರದ ಮೇಲೆ ಮೊದಲ ಅಭಿಪ್ರಾಯವನ್ನು ಮಾಡುವುದು ತುಂಬಾ ಸುಲಭ ತುಂಬಾ ಬುದ್ಧಿವಂತ ತುಂಬಾ ಸುಂದರವಾಗಿ ಕಾಣುವ ಹುಡುಗ ಮತ್ತು ನಿಜವಾಗಿಯೂ ಆಕರ್ಷಕ ಮತ್ತು ಬುದ್ಧಿವಂತವಾಗಿ ಕಾಣುವ ಹುಡುಗಿ ಹೃದಯದಲ್ಲಿ ನಿಜವಾಗಿಯೂ ಒಳ್ಳೆಯವರಾಗಿರದೇ ಇರಬಹುದು ಮತ್ತು ಅಸಭ್ಯವಾಗಿ ಕಾಣುವ ಹುಡುಗ ಹೃದಯದಲ್ಲಿ ನಿಜವಾಗಿಯೂ ಒಳ್ಳೆಯವರಾಗಿರಬಹುದು ಪ್ರಾಮಾಣಿಕವಾಗಿರಬಹುದು ನೋಟದ ಬಗ್ಗೆ ಹೇಳಿಕೆಗಳು ನಿಜವಾಗಿಯೂ ಎಲ್ಲವೂ ಚಿನ್ನವಲ್ಲ ನೋಟವು ಮೋಸಗೊಳಿಸುವಂತಹ ಕೆಲವು ಅಂಶಗಳನ್ನು ಹೊಂದಿವೆ ಅವುಗಳನ್ನು ನೆನಪಿನಲ್ಲಿಡಿ ಮತ್ತು ಸ್ವಲ್ಪ ಉಪ್ಪಿನೊಂದಿಗೆ ಬಳಸಿ ನೀವು ಯಾರನ್ನಾದರೂ ನೋಡಿದಾಗಲೆಲ್ಲಾ ನೀವು ಆರಂಭದಲ್ಲಿ ಉತ್ತಮ ಪ್ರಭಾವ ಬೀರಬಹುದು ನಂತರ ಅವರ ಕ್ರಿಯೆಯೊಂದಿಗೆ ಸ್ಥಿರವಾಗಿ ದೃಢೀಕರಿಸಲು ಪ್ರಯತ್ನಿಸಿ ಈಗ ನಿಮ್ಮ ಮನಸ್ಸಿಗೆ ಬರಬಹುದಾದ ಮುಂದಿನ ಪ್ರಶ್ನೆಯೆಂದರೆ ನಾವು ದೇಹ ಭಾಷೆಯನ್ನು ಹೇಗೆ ನಿಯಂತ್ರಿಸುತ್ತೇವೆ ಎಂಬುದು ಯಾವಾಗಲೂ ನಮ್ಮ ಉಪಪ್ರಜ್ಞೆಯ ಮನಸ್ಸಿನಿಂದ ವಿಷಯಗಳನ್ನು ಪ್ರದರ್ಶಿಸುತ್ತಿದ್ದರೆ ಹಾಗಾದರೆ ನಾವು ಅದನ್ನು ಹೇಗೆ ನಿಯಂತ್ರಿಸಬಹುದು ಈಗ ಅತ್ಯುತ್ತಮ ಮಾರ್ಗವೆಂದರೆ ಅದರ ಬಗ್ಗೆ ಮೊದಲು ತಿಳಿದಿರುವುದು ಈ ಇಡೀ ವಾರ ನಾನು ಅಮೌಖಿಕ ಸಂವಹನದ ದೇಹಭಾಷೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯುತ್ತಿದ್ದೇನೆ ಇದರಿಂದಾಗಿ ನಿಮಗೆ ಜಾಗೃತಿ ಮೂಡುತ್ತದೆ ಯಾವುದು ಧನಾತ್ಮಕ ಮತ್ತು ಯಾವುದು ಋಣಾತ್ಮಕ ಕನಿಷ್ಠ ನಕಾರಾತ್ಮಕ ದೇಹಭಾಷೆಯನ್ನು ನೀವು ಪ್ರದರ್ಶಿಸುತ್ತಿದ್ದರೆ ನೀವು ನಿಯಂತ್ರಿಸಲು ಪ್ರಯತ್ನಿಸಬೇಕು ಮತ್ತು ನಂತರ ಜನರು ಸ್ವಭಾವತಃ ವಿಭಿನ್ನವಾಗಿರುತ್ತಾರೆ ಅತ್ಯಂತ ಮುಕ್ತ ದೇಹಭಾಷೆಯನ್ನು ಹೊಂದಿರುವ ಕೆಲವು ಜನರಿದ್ದಾರೆ ಅವರು ಯಾವಾಗಲೂ ತಮ್ಮ ಸನ್ನೆಗಳನ್ನು ಬಳಸುತ್ತಾರೆ ಅವರ ಮುಖವು ತುಂಬಾ ಅನಿಮೇಟೆಡ್ ಆಗಿದೆ ಅವರು ಭಾವಿಸುವ ಯಾವುದನ್ನಾದರೂ ನೀವು ತುಂಬಾ ಪಾರದರ್ಶಕವಾಗಿ ನೋಡಬಹುದು ಆದರೆ ಇತರರು ತಮ್ಮ ಭಾವನೆಗಳನ್ನು ನಿಯಂತ್ರಿಸಲು ಕಲಿಯುತ್ತಾರೆ ಒಳಗೆ ಏನು ಭಾವಿಸುತ್ತಾರೆ ಎಂಬುದನ್ನು ನೀವು ನಿಜವಾಗಿಯೂ ಮುಖದಿಂದ ನೋಡುವುದಿಲ್ಲ ಒಬ್ಬ ನಟನನ್ನು ನೋಡಿ ಒಬ್ಬ ನಟನು ಕಲಿಯುವ ಮೊದಲ ತಂತ್ರವೆಂದರೆ ತನ್ನ ಇಡೀ ದೇಹದಿಂದ ಭಾವನೆಯನ್ನು ಹೇಗೆ ವ್ಯಕ್ತಪಡಿಸಬೇಕು ಎಂಬುದು ಅತ್ಯಂತ ಪ್ರಸಿದ್ಧ ನಟರನ್ನು ನೋಡಿದರೆ ಅವರು ಅಳುತ್ತಿದ್ದಾರೆ ದುಃಖಿತರಾಗಿದ್ದಾರೆ ಆದರೆ ದೇಹದ ಹಿಂಭಾಗದಿಂದ ಅವರು ವ್ಯಕ್ತಪಡಿಸಲು ಸಾಧ್ಯವಾಗುತ್ತದೆ ಮತ್ತು ನೀವು ದುಃಖವನ್ನು ಸಹ ಅನುಭವಿಸಬಹುದು ನಾಯಕನನ್ನು ಪರಿಚಯಿಸಿದಾಗ ಕ್ಯಾಮರಾ ಮೇಲಕ್ಕೆ ಚಲಿಸುವ ಮೊದಲು ಪಾದಗಳನ್ನು ತೋರಿಸಲಾಗುತ್ತದೆ ನಂತರ ಕ್ಯಾಮರಾ ಮುಖವನ್ನು ತೋರಿಸಲು ಪ್ರಯತ್ನಿಸುತ್ತದೆ ಈಗ ವ್ಯಕ್ತಿಯು ತನ್ನ ಪಾದಗಳ ಮೂಲಕ ಭಾವನೆಗಳನ್ನು ಹೇಗೆ ತೋರಿಸಬಲ್ಲನು ಅದು ಅಭ್ಯಾಸದ ಜ್ಞಾನದ ಪರಿಣತಿಯ ಮೂಲಕ ಅದನ್ನು ನೀವು ಸಹ ಅಭಿವೃದ್ಧಿಪಡಿಸಬಹುದು ನೀವು ಯಾರಿಗಾದರೂ ನಿಮ್ಮ ಬೆನ್ನು ತಿರುಗಿಸಿ ನೀವು ಕೋಪಗೊಂಡಿದ್ದೀರಿ ಎಂದು ಅವರಿಗೆ ತಿಳಿಸಲು ಸಾಧ್ಯವಿದೆ ಹಿಂಭಾಗದಿಂದಲೂ ಸಹ ಕೈಯಿಂದಲೂ ಸಹ ಕಾಲಿನ ಮೂಲಕವೂ ಭಾವನೆಗಳನ್ನು ವ್ಯಕ್ತಪಡಿಸಬಹುದು ಆದರೆ ಮತ್ತೊಂದೆಡೆ ಇನ್ನೊಬ್ಬ ವ್ಯಕ್ತಿಗೆ ಅರ್ಥವನ್ನು ನೀಡುವ ವಿಷಯದಲ್ಲಿ ಅವು ನಕಾರಾತ್ಮಕವಾಗಿರುತ್ತವೆ ಎಂದು ನಿಮಗೆ ತಿಳಿದಾಗ ನೀವು ನಿಯಂತ್ರಿಸಲು ಪ್ರಯತ್ನಿಸಬಹುದು ನೀವು ಆ ನಕಾರಾತ್ಮಕ ನಡವಳಿಕೆಯನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತೀರಿ ದೇಹಭಾಷೆಯನ್ನು ಬಳಸುವ ವಿಷಯದಲ್ಲಿ ನೀವು ಸಮರ್ಥ ಸಂವಹನಕಾರರಾಗಲು ಪ್ರಯತ್ನಿಸಬೇಕು ಸಮರ್ಥ ಸಂವಹನಕಾರರು ಯಾರು ಮತ್ತು ಸೂಚನೆಗಳು ಯಾವುವು ಸಮರ್ಥ ಸಂವಹನಕಾರರು ತಮ್ಮ ಅಮೌಖಿಕ ಸಂದೇಶಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ಸಮರ್ಥರಾಗಿದ್ದಾರೆ ದೇಹಭಾಷೆಯನ್ನು ಬಳಸಿಕೊಂಡು ಅವರು ತಮ್ಮ ಸಂದೇಶಗಳನ್ನು ಹೇಗೆ ಕಳುಹಿಸುತ್ತಿದ್ದಾರೆಂದು ಅವರಿಗೆ ತಿಳಿದಿದೆ ಮತ್ತು ಇತರರ ಸಂದೇಶಗಳನ್ನು ಮೇಲ್ವಿಚಾರಣೆ ಮಾಡಲು ಅವರಿಗೆ ಸಾಧ್ಯವಾಗುತ್ತದೆ ಇದು ಭಾವನಾತ್ಮಕ ಬುದ್ಧಿವಂತಿಕೆಯಾಗಿದ್ದು ಇತರರ ಅಮೌಖಿಕ ನಡವಳಿಕೆಯನ್ನು ಅಧ್ಯಯನ ಮಾಡಲು ಸಾಧ್ಯವಾಗುತ್ತದೆ ವಿವಿಧ ಸಂದರ್ಭಗಳಲ್ಲಿ ಬಳಸಲು ವ್ಯಾಪಕ ಶ್ರೇಣಿಯ ಅಮೌಖಿಕ ನಡವಳಿಕೆಗಳನ್ನು ಅಭಿವೃದ್ಧಿಪಡಿಸಲು ಸಮರ್ಥರಾಗಿದ್ದಾರೆ ಇದರರ್ಥ ಅವರು ತಮ್ಮ ದೇಹಭಾಷೆಯೊಂದಿಗೆ ಸಂಪೂರ್ಣವಾಗಿ ಮುಕ್ತರಾಗಬಹುದು ಅವರು ಕೋಪವನ್ನು ತೋರಿಸಲು ಬಯಸಿದಾಗ ತೋರಿಸಬಹುದು ಇದು ಅವರು ಕೋಪವನ್ನು ತೋರಿಸಬಹುದಾದ ಸಂದರ್ಭದ ಪರಿಸ್ಥಿತಿಯಲ್ಲ ಎಂದು ತಿಳಿದಾಗ ಅವರು ಅದನ್ನು ನಿಯಂತ್ರಿಸಬಹುದು ಈಗ ಮುಂದಿನ ಪ್ರಶ್ನೆಯನ್ನು ನಾನು ಆರಂಭದಲ್ಲಿ ಕೇಳಿದೆ ಆದರೆ ಈಗ ಬೇರೆ ರೀತಿಯಲ್ಲಿ ನಾವು ದೇಹಭಾಷೆಯನ್ನು ಏಕೆ ಕಲಿಯಬೇಕು ದೀರ್ಘಕಾಲದವರೆಗೆ ದೇಹಭಾಷೆಯನ್ನು ನಕಲಿ ಮಾಡುವುದು ತುಂಬಾ ಕಷ್ಟ ನೀವು ನಿಮ್ಮ ದೇಹಭಾಷೆಯನ್ನು ಬಳಸಿಕೊಂಡು ಸುಳ್ಳನ್ನು ಹೇಳಲು ಬಯಸಿದರೆ ಅದು ಸಾಧ್ಯವಿಲ್ಲ ನೀವು ಸತ್ಯವನ್ನು ಮಾತನಾಡಲು ಏಕೆ ಪ್ರಯತ್ನಿಸಬಾರದು ನಂತರ ನಕಾರಾತ್ಮಕ ಸಂಕೇತಗಳನ್ನು ನೀಡಬಹುದಾದ ಸನ್ನೆಗಳನ್ನು ತೊಡೆದುಹಾಕಲು ಇತರರೊಂದಿಗೆ ಸಂವಹನ ನಡೆಸಲು ಧನಾತ್ಮಕ ಮುಕ್ತ ಸನ್ನೆಗಳನ್ನು ಕಲಿಯುವುದು ಮತ್ತು ಬಳಸುವುದು ಒಳ್ಳೆಯದು ಸಕಾರಾತ್ಮಕ ಸನ್ನೆಗಳನ್ನು ಬಳಸಿ ಮತ್ತು ನಕಾರಾತ್ಮಕ ಸನ್ನೆಗಳನ್ನು ತೆಗೆದುಹಾಕಿದರೆ ಏನಾಗುತ್ತದೆ ಜನರು ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದಿಲ್ಲ ಏಕೆಂದರೆ ನೀವು ಮೌಖಿಕ ಮತ್ತು ಅಮೌಖಿಕ ಸಂವಹನದಲ್ಲಿ ಒಳ್ಳೆಯವರಾಗಿದ್ದೀರಿ ಮತ್ತು ಅವರಿಗೆ ಹೆಚ್ಚು ಸ್ವೀಕಾರಾರ್ಹವಾಗಬಹುದು ಮತ್ತು ನೀವು ಏನನ್ನೂ ಮರೆಮಾಚುತ್ತಿಲ್ಲ ಎಂದು ತಿಳಿದಿದೆ ನಂತರ ನೀವು ಸಂವಹನದಲ್ಲಿ ಮುಕ್ತರಾಗಿದ್ದೀರಿ ಮತ್ತು ಅದು ನಿಮ್ಮನ್ನು ಬಹಳ ಸಂತೋಷದ ಮತ್ತು ಸುತ್ತಮುತ್ತ ವಾಸಿಸುವಂತೆ ಮಾಡುತ್ತದೆ ಎಂದು ಅವರಿಗೆ ತಿಳಿದಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ನೀವು ಅಭಿವೃದ್ಧಿಪಡಿಸಬೇಕಾದ ಸಕಾರಾತ್ಮಕ ದೇಹ ಭಾಷೆಯ ಸೂಚಕಗಳು ಯಾವುವು ಅಮೌಖಿಕ ಸಂವಹನದ ಈ ಉಪನ್ಯಾಸದ ವಿವಿಧ ಸಮಯಗಳಲ್ಲಿ ಹೇಳಿದ್ದೇನೆ ನೀವು ಆ ನಟ ಅಥವಾ ನಟಿಯಂತೆ ತುಂಬಾ ನಗುತ್ತಿದ್ದೀರಿ ಅಥವಾ ಟೂತ್ ಪೇಸ್ಟ್ ಜಾಹೀರಾತಿನಲ್ಲಿ ಮಾಡೆಲ್ಗಳು ಎಂದು ಹೇಳುವ ಮೂಲಕ ಜನರು ನಿಮ್ಮನ್ನು ಗೇಲಿ ಮಾಡಲು ಹೊರಟಿದ್ದರೂ ನೀವು ನಗುವುದನ್ನು ಬದಲಿಸಲು ಹೋಗುವುದಿಲ್ಲ ಮುಂದಿನದು ತೆರೆದ ಭಂಗಿ ಮುಚ್ಚಿದ ರಕ್ಷಣಾತ್ಮಕ ಭಂಗಿಗಳು ಆದರೆ ನಂತರ ತೆರೆದ ತೋಳುಗಳು ಯಾವುದೇ ರೀತಿಯ ತೆರೆದ ಕೈ ಸನ್ನೆ ಇದರಿಂದ ನೀವು ಪ್ರಾಮಾಣಿಕರಾಗಿದ್ದೀರಿ ಎಂದು ಸೂಚಿಸುತ್ತದೆ ಮುಂದೆ ವಾಲುವುದು ಚರ್ಚೆಯಲ್ಲಿರುವಾಗ ಯಾರೊಂದಿಗಾದರೂ ಮಾತನಾಡುವಾಗ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಆಸಕ್ತಿ ಒಲವನ್ನು ಸೂಚಿಸುತ್ತದೆ ಮತ್ತು ಇದು ಮುಂದೆ ಕುಳಿತಿರುವ ವ್ಯಕ್ತಿಗೆ ಹೆಚ್ಚು ಆರಾಮದಾಯಕವಾಗಿಸುತ್ತದೆ ನೀವು ಕೇವಲ ಬೆನ್ನಿನ ಮೇಲೆ ವಾಲುವಾಗ ಮತ್ತು ನಂತರ ನಿಮ್ಮ ಕುತ್ತಿಗೆಗೆ ಕೈ ಹಾಕಿದಾಗ ಮತ್ತು ನಂತರ ಕೇಳುವಾಗ ನೀವು ಆಕ್ರಮಣಕಾರಿಯಾಗಿರುತ್ತೀರಿ ಮತ್ತು ನಿಮ್ಮ ಮುಂದೆ ಕುಳಿತಿರುವ ವ್ಯಕ್ತಿಯ ಬಗ್ಗೆ ನೀವು ಸಾಕಷ್ಟು ಗಮನ ನೀಡುತ್ತಿಲ್ಲ ಸ್ಪರ್ಶ ಹ್ಯಾಂಡ್ಶೇಕ್ ಪ್ಯಾಟ್ ಅಥವಾ ಯಾರನ್ನಾದರೂ ನಿಧಾನವಾಗಿ ಸ್ಪರ್ಶಿಸುತ್ತಿರಲಿ ಇವೆಲ್ಲವೂ ನಿಮ್ಮನ್ನು ಇತರ ವ್ಯಕ್ತಿಯೊಂದಿಗೆ ಸಂಪರ್ಕ ಸಾಧಿಸುವಂತೆ ಮಾಡುತ್ತದೆ ಮತ್ತು ಕಣ್ಣಿನ ಸಂಪರ್ಕವು ಅನೌಪಚಾರಿಕ ಸಂದರ್ಭಗಳಲ್ಲಿ ಕಾಪಾಡಿಕೊಳ್ಳಬೇಕಾದ ವಿಷಯವಾಗಿದೆ ನೀವು ಸಾಧ್ಯವಾದಷ್ಟು ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸುತ್ತೀರಿ ಸಕ್ರಿಯವಾಗಿ ಕೇಳುವಲ್ಲಿ ಮತ್ತು ತಲೆಯಾಡಿಸುವಿಕೆ ಸಂವಹನದಲ್ಲಿ ಬಹಳ ಮುಖ್ಯವಾಗಿವೆ ನೀವು ಸನ್ನೆಗಳನ್ನು ಹೆಚ್ಚು ಬಳಸುವುದರಿಂದ ನೀವು ಜನರಿಗೆ ಹೆಚ್ಚು ಸ್ವೀಕಾರಾರ್ಹರಾಗುತ್ತೀರಿ ಇವು ಸಕಾರಾತ್ಮಕ ದೇಹ ಭಾಷೆಯ ಸೂಚಕಗಳಾಗಿವೆ ನೀವು ಗಮನ ಹರಿಸುವ ಮೂಲಕ ನೀವು ಇಷ್ಟಪಡುವ ಜನರನ್ನು ಅನುಕರಿಸುವ ಮೂಲಕ ಉತ್ತಮ ಸನ್ನೆಗಳನ್ನು ಪ್ರತಿಬಿಂಬಿಸುವ ಮೂಲಕ ನೀವು ಅಭಿವೃದ್ಧಿಪಡಿಸಬೇಕಾದ ಅಭಿವ್ಯಕ್ತಿಗಳು ನೀವು ಇಷ್ಟಪಡುವ ಜನರಂತೆ ಅವರು ನಗುವ ರೀತಿ ಒಲವು ತೋರುವ ರೀತಿ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳುವ ರೀತಿಯಲ್ಲಿ ಪ್ರತಿ ಬಾರಿಯೂ ಅಭ್ಯಾಸ ಮಾಡಿ ಅದನ್ನು ಗಮನಿಸಿ ಅನುಕರಿಸಲು ಪ್ರಯತ್ನಿಸುತ್ತೀರಿ ಮತ್ತು ನಿಮ್ಮಲ್ಲಿ ಬೆಳೆಸಿಕೊಳ್ಳುತ್ತೀರಿ ಈಗ ತೀರ್ಮಾನದ ಕಡೆಗೆ ನೀವು ಈ ಹೊತ್ತಿಗೆ ಪರಿಣತರಾಗಿದ್ದೀರಾ ಎಂದು ನೀವು ಪರಿಶೀಲಿಸಬೇಕೆಂದು ನಾನು ಬಯಸುತ್ತೇನೆ ನಾನು ಈ ರೀತಿಯ ಸನ್ನಿವೇಶವನ್ನು ನೀಡಿದರೆ ಯಾರು ಹೆಚ್ಚು ಆಸಕ್ತಿ ಹೊಂದಿದ್ದಾರೆಂದು ನನಗೆ ತ್ವರಿತವಾಗಿ ಹೇಳಲು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ ನಾನು ಸಾಕಷ್ಟು ಮೂಲಭೂತ ಮತ್ತು ಸಾರ್ವತ್ರಿಕ ಅಂಶಗಳನ್ನು ನೀಡಿದ್ದೇನೆ ಸಾರ್ವತ್ರಿಕ ಅಂಶಗಳನ್ನು ಅನ್ವಯಿಸಿದರೂ ಸಹ ಇಲ್ಲಿ ಇಬ್ಬರು ಜನರಿದ್ದಾರೆ ಒಬ್ಬರು ಮಹಿಳೆ ಮತ್ತು ಇನ್ನೊಬ್ಬರು ಪುರುಷ ಅವರು ಇಲ್ಲಿ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದಾರೆ ಆದ್ದರಿಂದ ನೀವು ನಿಮ್ಮ ತೀರ್ಮಾನವನ್ನು ಮಾಡಿದ್ದರೆ ಮತ್ತು ಅದು ಸ್ವಯಂಪ್ರೇರಿತವಾಗಿರಬೇಕೆಂದು ನಾನು ಬಯಸಿದರೆ ನೀವು ನಿಮ್ಮ ಮನಸ್ಸನ್ನು ರೂಪಿಸಿಕೊಂಡಿದ್ದರೆ ನಾನು ನನ್ನ ಅಭಿಪ್ರಾಯವನ್ನು ನೀಡುತ್ತೇನೆ ಮತ್ತು ಈ ಬಗ್ಗೆ ಉತ್ತರಿಸುತ್ತೇನೆ ನಾನು ಗುರುತಿಸಿದ್ದನ್ನು ನೋಡಿ ಎರಡೂ ಸಂದರ್ಭಗಳಲ್ಲಿ ಕಣ್ಣಿನ ಸಂಪರ್ಕವನ್ನು ಕಾಪಾಡಿಕೊಳ್ಳಲಾಗಿದೆ ಅವರು ಪರಸ್ಪರ ಪ್ರಾಮಾಣಿಕರಾಗಿದ್ದಾರೆ ಎಂದು ಭಾವಿಸುತ್ತೇನೆ ಈಗ ಮಹಿಳೆಯ ಕೈ ತೆರೆದಿದೆ ಅವಳು ಏನನ್ನಾದರೂ ನೀಡುತ್ತಿದ್ದಾಳೆ ಮತ್ತು ನೀವು ಅದನ್ನು ನೋಡಿದರೆ ಬಹುಶಃ ಅವರು ಒಂದು ರೀತಿಯ ವಿನಿಮಯದಲ್ಲಿ ತೊಡಗಿರಬಹುದು ಬಹುಶಃ ಅವಳು ಯಾವುದೋ ರೀತಿಯ ಕಲ್ಲನ್ನು ನೀಡುತ್ತಿದ್ದಾಳೆ ಮತ್ತು ಅವನು ಅದಕ್ಕೆ ಬದಲಾಗಿ ಏನನ್ನಾದರೂ ನೀಡುತ್ತಿದ್ದಾನೆ ಆದರೆ ವಿನಿಮಯದಲ್ಲಿ ಅವಳು ಹೆಚ್ಚು ಆಸಕ್ತಿ ಹೊಂದಿದ್ದಾಳೆ ಎಂದು ತೋರುತ್ತಿದೆ ಏಕೆಂದರೆ ಮುಂಭಾಗದಲ್ಲಿರುವ ಕೂದಲು ಕಣ್ಣಿನ ಸಂಪರ್ಕ ಮತ್ತು ನಂತರ ಕೈ ಹೊರಕ್ಕೆ ಚಾಚಿಕೊಂಡಿರುತ್ತದೆ ಈಗ ಹೋಲಿಸಿದರೆ ನೀವು ಅವನನ್ನು ನೋಡಿದರೆ ಒಂದು ಕೈ ಬಹುತೇಕ ಮರೆಯಾಗಿದೆ ಇನ್ನೊಂದು ಕೈ ಸಹ ಹಿಂಭಾಗದಲ್ಲಿದೆ ಅವನು ಹಿಂತೆಗೆದುಕೊಂಡಿದ್ದಾನೆ ಎಂದು ಸೂಚಿಸುತ್ತದೆ ಅವನು ಹೆಚ್ಚು ಆಸಕ್ತಿ ಹೊಂದಿಲ್ಲ ಆದರೆ ನೀವು ಇಬ್ಬರ ಪಾದಗಳನ್ನು ಹೋಲಿಸಿದರೆ ನೋಡಿದರೆ ಅವನ ಎರಡೂ ಪಾದಗಳು ತೆರೆದಿರುತ್ತವೆ ಇದು ಅವನು ಹೆಚ್ಚು ಆಸಕ್ತಿ ಹೊಂದಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಮತ್ತು ನೀವು ಅವಳ ಒಂದು ಪಾದವನ್ನು ನೋಡಿದರೆ ಅದು ಹಿಂಭಾಗದಲ್ಲಿದೆ ಏಕೆಂದರೆ ಬಹುಶಃ ಕುಳಿತುಕೊಳ್ಳಲು ಕುರ್ಚಿ ಅಥವಾ ಏನೂ ಇಲ್ಲ ಆದ್ದರಿಂದ ಅವಳು ಇತರ ಪಾದಗಳನ್ನು ಬಳಸಿಕೊಂಡು ಬೆಂಬಲಿಸುತ್ತಿದ್ದಾಳೆ ಆದರೆ ನೀವು ಒಂದು ಪಾದವನ್ನು ಹಿಂಭಾಗದಲ್ಲಿ ಮತ್ತು ಇನ್ನೊಂದು ಪಾದವನ್ನು ಮುಂಭಾಗದಲ್ಲಿ ಕುರುಡಾಗಿ ಅನ್ವಯಿಸಿದರೆ ನೀವು ಗಮನಿಸಿದಾಗ ಮತ್ತು ನೀವು ಈ ವ್ಯಕ್ತಿಯೊಂದಿಗೆ ಹೋಲಿಸಿದಾಗ ಅವನ ಸಂದರ್ಭದಲ್ಲಿ ಎರಡೂ ಪಾದಗಳು ಮುಂಭಾಗದಲ್ಲಿರುತ್ತವೆ ಮತ್ತು ತೆರೆದಿರುತ್ತವೆ ಈಗ ಅದು ಹೆಚ್ಚು ಹತ್ತಿರವಾಗುತ್ತಿದ್ದರೂ ಆಕೆಗೆ ಹೆಚ್ಚು ಆಸಕ್ತಿಯಿದೆ ಎಂಬ ತೀರ್ಮಾನಕ್ಕೆ ಬರುವುದು ಸ್ವಲ್ಪಮಟ್ಟಿಗೆ ದಾರಿತಪ್ಪಿಸುತ್ತದೆ ಕೆಲವೊಮ್ಮೆ ಅವಳು ಹೆಚ್ಚು ಆಸಕ್ತಿ ಹೊಂದಿದ್ದಾಳೆ ಎಂದು ತೋರುತ್ತಿದೆ ಆದರೆ ಬಹುಶಃ ಅವಳು ಏನನ್ನಾದರೂ ಹಿಡಿದಿಟ್ಟುಕೊಂಡಿದ್ದಾಳೆ ಮತ್ತು ಬಹುಶಃ ಅವನು ಏನನ್ನಾದರೂ ಹಿಡಿದಿಡಲು ಪ್ರಯತ್ನಿಸುತ್ತಿದ್ದಾನೆ ಅವರು ಬಹುಶಃ ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ ಅವರು ಯಾರಿಗಾದರೂ ಅಷ್ಟು ಸುಲಭವಾಗಿ ಏನನ್ನಾದರೂ ನೀಡಲು ಬಯಸುವುದಿಲ್ಲ ಅವರು ಉತ್ತಮ ವ್ಯವಹಾರವನ್ನು ಮಾಡಲು ಬಯಸುತ್ತಾರೆ ಅವರಿಬ್ಬರೂ ವಹಿವಾಟಿನಲ್ಲಿ ಆಸಕ್ತಿ ಹೊಂದಿದ್ದಾರೆ ಎಂದು ನೀವು ನೋಡಬಹುದು ಆದರೆ ಅವರು ತಮ್ಮದೇ ಮಟ್ಟದಲ್ಲಿ ವಿಷಯಗಳನ್ನು ತಡೆಹಿಡಿಯುತ್ತಿದ್ದಾರೆ ಒಬ್ಬ ವೀಕ್ಷಕನಿಗೆ ಆರಂಭದಲ್ಲಿ ಮಹಿಳೆ ಹೆಚ್ಚು ಆಸಕ್ತಿಯನ್ನು ತೋರುತ್ತಾಳೆ ಎಂದು ತಿಳಿದುಕೊಳ್ಳಬಹುದು ಆದರೆ ನಂತರ ಸಮಾನವಾಗಿ ವ್ಯಕ್ತಿಯು ತೆರೆದ ಕಾಲುಗಳಿಂದಾಗಿ ಹೆಚ್ಚು ಆಸಕ್ತಿಯನ್ನು ತೋರುತ್ತಾನೆ ನೀವು ಈ ರೀತಿ ವಿಶ್ಲೇಷಿಸಬಹುದು ಮತ್ತು ಇದನ್ನು ಹೇಳಿದ ನಂತರ ಇದು ಅಂತಿಮ ಸಂದೇಶವಾಗಿದೆ ಮತ್ತು ಅವರು ಅದನ್ನೇ ಮಾಡುತ್ತಿದ್ದಾರೆ ಎಂದು ನಾನು ಹೇಳಲು ಹೋಗುವುದಿಲ್ಲ ನಾನು ಇದನ್ನು ಸ್ವಲ್ಪ ತಪ್ಪಾಗಿ ಅರ್ಥೈಸಿಕೊಂಡಿರಬಹುದು ಆದರೆ ನೀವು ಮೂಲಭೂತ ಮತ್ತು ಸಾರ್ವತ್ರಿಕ ಅಂಶಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ನಿಮಗೆ ಹೇಳಲು ಪ್ರಯತ್ನಿಸುತ್ತಿದ್ದೇನೆ ಮತ್ತು ಹೆಚ್ಚಿನ ಸಮಯಗಳಲ್ಲಿ ನೀವು ಅಭಿವೃದ್ಧಿಪಡಿಸಿದಾಗ ಸೂಚನೆಗಳನ್ನು ಗಮನಿಸಿದಾಗ ನೀವು ತಪ್ಪಾಗಿರದೇ ಇರಬಹುದು ಮತ್ತು ಇದನ್ನೇ ನಾವು ಅಂತಃಪ್ರಜ್ಞೆ ಎಂದು ಕರೆಯುತ್ತೇವೆ ಆದರೆ ವಾಸ್ತವವಾಗಿ ನಾವು ಗಮನಿಸುತ್ತಿರುವ ಜನರಿಂದ ನಾವು ಪಡೆಯುವ ಅಮೌಖಿಕ ಸೂಚನೆಗಳ ಮೂಲಕ ನಮ್ಮ ಅಂತಃಪ್ರಜ್ಞೆಯನ್ನು ಬೆಂಬಲಿಸುತ್ತೇವೆ ಈ ಉಪನ್ಯಾಸವು ವಾಸ್ತವವಾಗಿ ಅಮೌಖಿಕ ಸಂವಹನದ ಬಗ್ಗೆ ನಾನು ನೀಡಬೇಕಾದ ಸಾಮಾನ್ಯ ಮಾಹಿತಿಯನ್ನು ಮುಕ್ತಾಯಗೊಳಿಸುತ್ತಿದೆ ಮುಂದಿನ ಎರಡು ಉಪನ್ಯಾಸಗಳಲ್ಲಿ ನಾನು ಸಂದರ್ಶನಗಳಲ್ಲಿ ನೀವು ದೇಹಭಾಷೆಯನ್ನು ಹೇಗೆ ನೋಡಬಹುದು ನಂತರ ಗುಂಪು ಚರ್ಚೆಗಳಲ್ಲಿ ನಾವು ದೇಹಭಾಷೆಯನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಎಂಬುದರ ಮೇಲೆ ಗಮನ ಹರಿಸಲಿದ್ದೇನೆ ಈ ವೀಡಿಯೊವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಒಳ್ಳೆಯ ದಿನವಿರಲಿ ಎಂದು ನಾನು ಬಯಸುತ್ತೇನೆ ಧನ್ಯವಾದಗಳು